ಡಿಸಾಸ್ಟರ್ ರಿಕವರಿ ಮತ್ತು ಬಿಲ್ಡ್ ಬ್ಯಾಕ್ ಬೆಟರ್ ಕೋರ್ಸ್ಗೆ ಸುಸ್ವಾಗತ ನನ್ನ ಹೆಸರು ರಾಮ್ ಸತೀಶ್ ನಾನು IIT ರೂರ್ಕಿಯ ಆರ್ಕಿಟೆಕ್ಚರ್ ಮತ್ತು ಯೋಜನಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿದ್ದೇನೆ ಇದು ತಮಿಳುನಾಡಿನ ಭಾಗ ಎರಡರಲ್ಲಿ ಸುನಾಮಿ ಪುನರ್ನಿರ್ಮಾಣದ ಮುಂದುವರಿದ ಉಪನ್ಯಾಸವಾಗಿದೆ ಇದು ಸಂಶೋಧನೆಗಳ ಬಗ್ಗೆ ಆಗಿದೆ ಹಿಂದಿನ ಉಪನ್ಯಾಸದಲ್ಲಿ ನಾನು ಅಭಿವೃದ್ಧಿಪಡಿಸಿದ ವಿಧಾನ ಮತ್ತು ವಿಧಾನದ ಬಗ್ಗೆ ನಾವು ಮಾತನಾಡಿದ್ದೇವೆ ಕಳೆದ ಉಪನ್ಯಾಸದಲ್ಲಿ ನಾನು ನಿಮಗೆ ಹೇಳಿದಂತೆ ನಾನು ಮೂರು ಕೇಸ್ ಸ್ಟಡಿಗಳನ್ನು ಆಯ್ಕೆ ಮಾಡಿದ್ದೇನೆ ಅದು ಮೂರು ಹಳ್ಳಿಗಳು ಒಂದು ದಕ್ಷಿಣದಲ್ಲಿ ಕನ್ಯಾಕುಮಾರಿ ಬಳಿಯ ಕೋವಲಂ ಕಾರೈಕಲ್ ಮತ್ತು ನಾಗಪಟ್ಟಿಣಂ ಬಳಿಯ ತರಂಗಂಬಾಡಿ ಮತ್ತು ಲೈಟ್ ಹೌಸ್ ಕುಪ್ಪಂ ದಲಿತ ಗ್ರಾಮ ದ್ವೀಪವಾಗಿದೆ ಮತ್ತು ಇಲ್ಲಿ ನಾನು ಕೆಲವು ರೀತಿಯ ಜನಾಂಗೀಯ ವಿಧಾನಗಳನ್ನು ನಡೆಸಿದ್ದೇನೆ ನಾನು ಮೀನುಗಾರನಾಗಿ ಅಲ್ಲಿಯೇ ಇರುತ್ತಿದ್ದೆ ಮತ್ತು ನಾನು ವಿವಿಧ ಸಮುದಾಯಗಳೊಂದಿಗೆ ಸಂವಹನ ನಡೆಸುತ್ತಿದ್ದೆ ನಾನು ಮೀನುಗಾರಿಕೆಗಾಗಿ ಸಮುದ್ರದಲ್ಲಿ ಅವರ ಬಳಿಗೆ ಹೋಗುತ್ತಿದ್ದೆ ಮತ್ತು ನಾನು ದೈನಂದಿನ ಚಟುವಟಿಕೆಗಳನ್ನು ಗಮನಿಸುತ್ತಿದ್ದೆ ಆದ್ದರಿಂದ ನಾನು ಹೀಗೆ ಮಾಡಿದ್ದೇನೆ ಆ ಸಂಶೋಧನೆಯ ಸಮಯದಲ್ಲಿ ನಾವು 2005 2006 ರ ಬಗ್ಗೆ ಮಾತನಾಡುತ್ತಿದ್ದೇವೆ ಅಲ್ಲಿ ಗೂಗಲ್ ಅರ್ಥ್ ಆರಂಭಿಕ ಹಂತಗಳಲ್ಲಿತ್ತು ಮತ್ತು ನನಗೆ ಯಾವುದೇ ನಕ್ಷೆಗಳು ಸಿಗುತ್ತಿಲ್ಲ ಆದ್ದರಿಂದ ನಾನು ಈ ನಕ್ಷೆಗಳನ್ನು ಡಿಜಿಟೈಸ್ ಮಾಡಬೇಕಾಗಿದೆ ಗೂಗಲ್ ಅರ್ಥ್ ನನಗೆ ಮತ್ತು ಕೆಲವು ಭೌತಿಕ ಅವಲೋಕನಗಳು ಆದ್ದರಿಂದ ನಾನು ಈ ನಕ್ಷೆಗಳನ್ನು ವಿಶೇಷವಾಗಿ ಅಭಿವೃದ್ಧಿಪಡಿಸಿದ್ದೇನೆ ನೀವು ಕೋವಲಂ ನಕ್ಷೆಯನ್ನು ನೋಡಿದರೆ ಮತ್ತು ಇದು ಮೂಲತಃ ಸಮುದ್ರ ಮತ್ತು ನಂತರ ಹಿಂದೂ ಮಹಾಸಾಗರ ಮತ್ತು ನೀವು ಇಲ್ಲಿ ಉಪ್ಪಿನ ಗಣಿಗಳನ್ನು ಹೊಂದಿದ್ದೀರಿ ಮತ್ತು ಇದು ಗ್ರಾಮದ ಮುಖ್ಯ ಹೃದಯವಾಗಿದೆ ಮತ್ತು ಇದು ಮುಖ್ಯ ಗ್ರಾಮ ಕೇಂದ್ರವಾಗಿದ್ದು ಈ ಸುನಾಮಿ ಸಂದರ್ಭದಲ್ಲಿ 88 ಮನೆಗಳಿಗೆ ಹಾನಿಯಾಗಿದೆ ಮತ್ತು ತಕ್ಷಣವೇ ಸರ್ಕಾರವು ಈ 88 ಮನೆಗಳ ಮೌಲ್ಯಮಾಪನವನ್ನು ಮಾಡಿದೆ ಮತ್ತು CRZ ನಿಯಮಾವಳಿಗಳ ಕಾರಣದಿಂದ ಅವರಿಗೆ ಪರ್ಯಾಯ ಸ್ಥಾನವನ್ನು ಕಂಡುಕೊಳ್ಳಲು ನಿರ್ಧರಿಸಿದ ಅವರು DC ನಗರ ಹಂತ ಮತ್ತು SISU ನಗರದಲ್ಲಿ ಸ್ವಲ್ಪ ಜಾಗವನ್ನು ತೆಗೆದುಕೊಂಡು ಇದು ಸರ್ಕಾರಿ ಭೂಮಿ ಎಂದು ಗುರುತಿಸಿ ಸುಮಾರು 88 ಮನೆಗಳನ್ನು ನೀಡಿದ್ದಾರೆ ಆದ್ದರಿಂದ ಅದರ ನಂತರ ನಾವು ಇದನ್ನು ಹೆಚ್ಚು ವಿಶೇಷವಾದ ಗ್ರಾಮವನ್ನು ನಿರ್ಮಿಸಲು ಮತ್ತು ವಿಪತ್ತು ಪೂರ್ವದ ದೋಷಗಳನ್ನು ಪರಿಹರಿಸಲು ಏಕೆ ಅವಕಾಶವಾಗಿ ತೆಗೆದುಕೊಳ್ಳಬಾರದು ಎಂದು ಚರ್ಚ್ ಅರಿತುಕೊಂಡಿದೆ ಅಲ್ಲಿಯೇ ಚರ್ಚ್ ಸಮುದಾಯಗಳನ್ನು ಒಟ್ಟುಗೂಡಿಸಿದೆ ಮತ್ತು ಅವರು ಸ್ವಲ್ಪ ಹಣವನ್ನು ಮುಂದಿಟ್ಟರು ಮತ್ತು ಅವರು ಬೇರೆ ಬೇರೆ ಪಾರ್ಸೆಲ್ಗಳಲ್ಲಿ ಇನ್ನೂ ಕೆಲವು ಭೂಮಿಯನ್ನು ಖರೀದಿಸಿದರು ಮತ್ತು ಈ ಎರಡು ಪ್ರಾಕ್ಸಿಸ್ ನಗರವಾಗಿದ್ದು ನಂತರ CRZ ನಿಯಮವನ್ನು ಮತ್ತಷ್ಟು ತಿದ್ದುಪಡಿ ಮಾಡಿದಾಗ ತಿದ್ದುಪಡಿ ಮಾಡಲಾಯಿತು ಮತ್ತು ಅವರು ಇನ್ನೂ ಕೆಲವು ಭೂಮಿಯನ್ನು ಖರೀದಿಸಿದರು ಮತ್ತು ಸಮುದಾಯಗಳು ಅದರಲ್ಲಿ ಸ್ವಲ್ಪ ಹಣವನ್ನು ಹಾಕಿದ್ದಾರೆ ಆದರೆ ಇಲ್ಲಿ ನೀವು ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು ಅವರು ಮೊದಲು ಮನೆಗಳನ್ನು ಹೊಂದಿದ್ದ ಜನರು ಆದರೆ ಈಗ ಅವರಿಗೆ ಸರ್ಕಾರದ ಬೆಂಬಲದ ಮೂಲಕ ಮನೆಗಳನ್ನು ನೀಡಲಾಗಿದೆ ಅದು ಸಂಪೂರ್ಣವಾಗಿ ಭೂಮಿ ಉಚಿತ ಮತ್ತು ಮನೆ ಉಚಿತವಾಗಿದೆ ಹಾಗಾಗಿ ಈಗ 10 ವರ್ಷಗಳ ಕಾಲ ಗುತ್ತಿಗೆ ಪಡೆದಿರುವ ಇವರು ಪಟ್ಟಾಗಳನ್ನು ಪಡೆಯುತ್ತಾರೆ ಮತ್ತು ಸ್ವಂತ ಹಣದಿಂದ ಜಮೀನು ಖರೀದಿಸಿದವರು ಹೀಗಾಗಿ ಈಗ ಮೊದಲಿನಿಂದಲೂ ಪಟ್ಟಾಗಳು ಸಿಕ್ಕಿವೆ ಹಿಂದೆಲ್ಲ ಅವಿಭಕ್ತ ಕುಟುಂಬಗಳಿದ್ದ ಸಾಂಪ್ರದಾಯಿಕ ಮನೆಗಳಂತೆಯೇ ಸುನಾಮಿಯ ನಂತರ ವಿಶಾಲವಾದ ಗ್ರಾಮವನ್ನು ಮಾಡಲು ಅವಕಾಶವನ್ನು ಪಡೆದುಕೊಂಡು ವಿಶಾಲವಾದ ಹಳ್ಳಿಯನ್ನು ಮಾಡುವ ಪ್ರಕ್ರಿಯೆಯಲ್ಲಿ 400 ಮನೆಗಳು ಈಗ 1000 ಮನೆಗಳಾಗಿವೆ ಮನೆಗಳು ಅಂದರೆ ಅವಿಭಕ್ತ ಕುಟುಂಬಗಳು ವಿಭಕ್ತ ಕುಟುಂಬಗಳಾಗಿವೆ ಆದ್ದರಿಂದ ತಂದೆ ಮತ್ತು ತಾಯಿ ಇಡೀ ನಗರದ ಹಳೆಯ ಪಟ್ಟಣ ಪ್ರದೇಶಗಳಲ್ಲಿ ಮತ್ತು ಹಳೆಯ ಹಳ್ಳಿ ಪ್ರದೇಶಗಳಲ್ಲಿ ವಾಸಿಸಲು ಪ್ರಾರಂಭಿಸಿದರು ಮತ್ತು ಸಹೋದರರು ಮತ್ತು ಸಹೋದರಿಯರು ಅವರು ಎಲ್ಲಾ ಭೂಮಿ ಕಾರ್ಯಸಾಧ್ಯತೆ ಮತ್ತು ಲಾಟರಿ ಹಂಚಿಕೆಗಳಲ್ಲಿ ಚದುರಿಹೋದರು ಆದ್ದರಿಂದ ನೀವು ಸಾಂಪ್ರದಾಯಿಕ ವಸತಿ ಸೆಟಪ್ಗಳನ್ನು ನೋಡಿದರೆ ಹೀಗಿದೆ ವಾಸ್ತುಶಾಸ್ತ್ರದ ಸಾಂಪ್ರದಾಯಿಕ ಅಂಶಗಳನ್ನು ನೀವು ನೋಡಬಹುದು ಅಲ್ಲಿ ಅವರು ಕೆಲವು ನಿರ್ದಿಷ್ಟ ನಿವ್ವಳ ಸಂಗ್ರಹಣೆಗಳನ್ನು ಹೊಂದಿದ್ದಾರೆ ಮತ್ತು ಅವರು ನಿವ್ವಳ ನೇಯ್ಗೆ ಅಭ್ಯಾಸಗಳನ್ನು ನಿರ್ವಹಿಸುತ್ತಾರೆ ಅವರು ಮೀನನ್ನು ಒಣಗಿಸುತ್ತಿದ್ದಾರೆ ಮತ್ತು ಹೆಚ್ಚು ಗೌಪ್ಯತೆಯ ಚಿಹ್ನೆಗಳನ್ನು ಹೊಂದಿರುವ ಸಾಂಪ್ರದಾಯಿಕ ಅಂಶಗಳು ಕಿಟಕಿ ಮತ್ತು ಬಾಗಿಲು ಎರಡರಲ್ಲೂ ಕಾರ್ಯನಿರ್ವಹಿಸುತ್ತವೆ ಮತ್ತು ಹವಾಮಾನದಲ್ಲಿ ಕರಾವಳಿ ಭಾಗದಲ್ಲಿ ಇದು ಮನೆಯಲ್ಲಿ ಮತ್ತು ಕ್ಲಸ್ಟರ್ಗಳಲ್ಲಿ ಆರಾಮದಾಯಕ ವಾಸ್ತವ್ಯವನ್ನು ನೀಡಲು ತುಂಬಾ ಪರಿಣಾಮಕಾರಿಯಾಗಿದೆ ಆ ನಿರ್ದಿಷ್ಟ ಹಳ್ಳಿಗಳಲ್ಲಿ ಬಹಳ ಕಿರಿದಾದ ಸಾವಯವ ಅಭಿವೃದ್ಧಿಯು ಸಂಭವಿಸಿದೆ ಮತ್ತು ವಿಪತ್ತು ಸಮಸ್ಯೆಗಳ ಮೊದಲು ಕೆಲವು ಸಮಸ್ಯೆಗಳು ಕೆಲವು ನೆರೆಹೊರೆಯವರ ಸಮಸ್ಯೆಗಳು ಕೆಲವು ನೀರಿನ ಸಮಸ್ಯೆಗಳು ಅಥವಾ ಸೇವಾ ಸಮಸ್ಯೆಗಳು ಸಹ ಇದ್ದವು ಕೆಲವು ಸಮಸ್ಯೆಗಳಿವೆ ಅದೇ ಸಮಯದಲ್ಲಿ ಬಹಳ ನಿಕಟವಾದ ಕುಟುಂಬಗಳಿವೆ ಚೇತರಿಕೆಯ ಪ್ರಕ್ರಿಯೆಯಲ್ಲಿ ಪುನರ್ನಿರ್ಮಾಣ ಹಂತದಲ್ಲಿ ಅವರು ಈ ಹೊಸ ಭೂಮಿಯನ್ನು ಗುರುತಿಸಿದಾಗ ಕಂಡುಬಂದಿದೆ ಆದ್ದರಿಂದ ಸರ್ಕಾರ ಮತ್ತು ಅದರಲ್ಲಿ ಕೆಲಸ ಮಾಡಿದ NGO ಗಳು ಸೇರಿದಂತೆ ಅವರು ವಾಸ್ತವವಾಗಿ ಒಂದು ರೀತಿಯ ಗ್ರಿಡ್ ಕಬ್ಬಿಣದ ಮಾದರಿಗಳನ್ನು ಪ್ರಸ್ತಾಪಿಸಿದರು ಮತ್ತು ಬಹಳ ರೇಖೀಯ ಜಾಲಗಳು ಮತ್ತು ಇಲ್ಲಿ ಅವರು ಲಾಟರಿ ವಿಧಾನಗಳನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ ಅವರು ಲಾಟರಿ ವಿಧಾನಗಳನ್ನು ತೆಗೆದುಕೊಂಡಾಗ ನಿಮ್ಮ ನೆರೆಹೊರೆಯವರು ಯಾರು ಮತ್ತು ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಯಾರಿಗೂ ತಿಳಿದಿಲ್ಲ ಇದರಿಂದ ನೀವು ತಿಳಿದಿರುವ ಕೆಲವು ನೆರೆಹೊರೆಗಳನ್ನು ವಾಸ್ತವವಾಗಿ ಮುರಿದುಹೋಗಿದೆ ಮತ್ತು ಕ್ರಮೇಣ ಜನರು ಕಾಂಪೌಂಡ್ ಗೋಡೆಗಳನ್ನು ಮಾಡಲು ಪ್ರಾರಂಭಿಸಿದರು ಮತ್ತು ಆರಂಭದಲ್ಲಿ ಮೊದಲ ಎರಡು ಹಂತಗಳಲ್ಲಿ ಎರಡು ವರ್ಷಗಳಲ್ಲಿ ಅವರಿಗೆ ಸರಿಯಾದ ನೀರು ಸರಬರಾಜು ಇರಲಿಲ್ಲ ಮತ್ತು ಕ್ರಮೇಣ ವಿಷಯಗಳು ಅಭಿವೃದ್ಧಿಗೊಂಡವು ಮತ್ತು ಕೆಲವು ಜನರು ಹಿತ್ತಲಿನಲ್ಲಿದ್ದ ಅಡಿಗೆಮನೆಗಳನ್ನು ವಿಸ್ತರಿಸಲು ಪ್ರಾರಂಭಿಸಿದರು ಏಕೆಂದರೆ ನಿಮಗೆ ತಿಳಿದಿದೆ ಮೀನುಗಾರರು ಅವರು ಮೀನುಗಳನ್ನು ಬೇಯಿಸುತ್ತಾರೆ ಮತ್ತು ಅಡಿಗೆ ಹೊರಗೆ ಇರಬೇಕೆಂದು ಅವರು ಬಯಸುತ್ತಾರೆ ಆದ್ದರಿಂದ ಒಳಗೆ ಅಡಿಗೆಮನೆ ಇದ್ದರೂ ಅವರು ಅದನ್ನು ಹೊರಗೆ ಹೊಂದಲು ಬಯಸುತ್ತಾರೆ ಆದ್ದರಿಂದ ಈ ಮಾದರಿಗಳು ಸಮಾಜದಲ್ಲಿ ಯಾವ ರೀತಿಯ ಕೆಲವು ಪರಿಣಾಮಗಳನ್ನು ಸೃಷ್ಟಿಸಿವೆ ಉದಾಹರಣೆಗೆ ಮೊದಲ ವಿಷಯವೆಂದರೆ ಸುನಾಮಿ ಮೊದಲು ಎಲ್ಲವೂ MDR ಬಳಿ ಇತ್ತು ನಮಗೆ ಇಲ್ಲಿ ಬಂದರು ಇದೆ ನಿಮಗೆ ಇಲ್ಲಿ ಹರಾಜು ಸ್ಥಳವಿದೆ ನಿಮಗೆ ಹಳ್ಳಿಯ ಚೌಕವಿದೆ ಇಲ್ಲಿ ಎಲ್ಲವೂ ನಗರಕ್ಕೆ ಹತ್ತಿರದಲ್ಲಿದೆ ಆದರೆ ಈಗ ಸುನಾಮಿಯ ನಂತರ ಅವರು ಎರಡು ಕಿಲೋಮೀಟರ್ಗೆ ಸ್ಥಳಾಂತರಗೊಳ್ಳಬೇಕು ಅದು ಒಬ್ಬ ವ್ಯಕ್ತಿಯು ಸುಮಾರು 2 ಕಿಲೋಮೀಟರ್ಗಳಷ್ಟು ನಡೆಯಬೇಕು ಮತ್ತು ನೀವು ಮತ್ತು ನಾನು ಲ್ಯಾಪ್ಟಾಪ್ನೊಂದಿಗೆ ನಡೆಯುತ್ತಿದ್ದೇವೆ ಅಥವಾ ಒಂದು ಕಿಲೋಮೀಟರ್ ಅಥವಾ ಎರಡು ಕಿಲೋಮೀಟರ್ನೊಂದಿಗೆ ಸಣ್ಣದೊಂದು ನಡೆಯುತ್ತಿದ್ದೇವೆ ಎಂದು ನೀವು ಹೇಳುತ್ತೀರಿ ಆದರೆ ಅವರು ಮೀನಿನ ಗೇರ್ ಬಲೆ ಡೀಸೆಲ್ ಸಂಗ್ರಹಿಸಿದ ಮೀನು ಯಾವುದೇ ಇತರ ಉಪಕರಣಗಳು ಹಿಡಿದುಕೊಂಡು ನಡೆಯುತ್ತಿದ್ದಾರೆ ಮತ್ತು ಅವರು ಬೆಳಿಗ್ಗೆ 900 ರಿಂದ 500 ರವರೆಗೆ ಕಚೇರಿಗೆ ಹೋಗುತ್ತಿರುವಂತೆ ಅಲ್ಲ ಕೆಲವೊಮ್ಮೆ ಮೀನು ಹಿಡಿಯುವ ಆಧಾರದ ಮೇಲೆ ಅವರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಪ್ರಯಾಣಿಸುತ್ತಾರೆ ಅವರು ಬೆಳಿಗ್ಗೆ ಎಂಟು ಗಂಟೆಗೆ ಬಂದರು ಮತ್ತೆ ಅವರು 1100 ಕ್ಕೆ ಹೋಗಬಹುದು ಮತ್ತು ಅವರು 200 ಕ್ಕೆ ಹಿಂತಿರುಗಬಹುದು ಅವರು ಸಂಜೆ 500 ಕ್ಕೆ ಹೋಗಬಹುದು ಆದ್ದರಿಂದ ಇದು ಅವರು ಪಡೆಯುವ ಮೀನು ಕ್ಯಾಚ್ ಅನ್ನು ಸಂಪೂರ್ಣವಾಗಿ ಅವಲಂಬಿಸಿರುತ್ತದೆ ಹಾಗಾಗಿ ಪ್ರತಿ ಬಾರಿ ಎರಡು ಕಿಲೋಮೀಟರ್ ನಡೆದು ಹಿಂತಿರುಗುವುದು ಅವರಿಗೆ ತುಂಬಾ ಕಷ್ಟಕರವಾದ ಕೆಲಸವಾಗಿದೆ ಪ್ರತಿಯೊಂದಕ್ಕೂ ಚರ್ಚ್ ಮಧ್ಯದಲ್ಲಿದೆ ಹಳ್ಳಿಯ ಚರ್ಚ್ ಪ್ಯಾರಿಷ್ ಚರ್ಚ್ ಮತ್ತು ಹಿರಿಯರು ಕೂಡ ಚರ್ಚ್ಗೆ ಹೋಗಿ ತಮ್ಮ ಪ್ರಾರ್ಥನೆಗಳನ್ನು ನಡೆಸುವುದು ತುಂಬಾ ಕಷ್ಟಕರವಾದ ವಿಷಯವಾಗಿದೆ ಅಥವಾ ಯಾವುದೇ ಗ್ರಾಮ ಸಭೆಗಳಲ್ಲಿ ಭಾಗವಹಿಸುವುದು ತುಂಬಾ ಕಷ್ಟಕರವಾಗಿದೆ ಯಾವುದೇ ಹಬ್ಬಗಳನ್ನು ಆಚರಿಸಲು ಸಹ ಹಾಗೆಯೇ ಕ್ರಿಸ್ಮಸ್ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿತ್ತು ಎಂದು ನೀವು ನೋಡಬಹುದು ಪ್ರತಿ ಬೀದಿಯಲ್ಲಿ ಅದು ಆಚರಣೆಯಾಗುತ್ತಿದೆ ಮತ್ತು ಹೊಸ ಕ್ಲಸ್ಟರ್ಗಳಲ್ಲಿ ಹೆಚ್ಚು ನಡೆಯುತ್ತಿಲ್ಲ ಎಂದು ನೀವು ನೋಡಬಹುದು ಮತ್ತು ವಾಸ್ತವವಾಗಿ ನಾವು ಹೇಗೆ ನಡೆಸಬಹುದು ಎಂಬುದನ್ನು ಚರ್ಚ್ ಸಹ ತನ್ನ ಪ್ರಯತ್ನಗಳನ್ನು ಸಮುದ್ರ ತೀರದಲ್ಲಿನ ತೆರೆದ ಸಮೂಹಗಳು ಮತ್ತು ಅಂತಹ ವಿಷಯಗಳು ಮಾಡುತ್ತಿದೆ ಆದ್ದರಿಂದ ಈಗ ಹೊಸ ಪರಿಸ್ಥಿತಿಯಲ್ಲಿ ನಿರ್ದಿಷ್ಟ ಆಚರಣೆಗಳು ಕ್ರಮೇಣ ಕಡಿಮೆಯಾಗಿದೆ ಏಕೆಂದರೆ ಧಾರ್ಮಿಕ ಸ್ಥಳಗಳು ಮತ್ತು ರಾಜಕೀಯ ಸಭೆಗಳಿಗೆ ಪ್ರವೇಶವು ನಮ್ಮ ವೈಯಕ್ತಿಕ ಮಟ್ಟದಲ್ಲಿ ಮಾತ್ರವಲ್ಲ ಹಿಂದೆ ಪತಿ ಮೀನುಗಾರಿಕೆಗೆ ಹೋದಾಗ ಮಹಿಳೆ ದೋಣಿಯನ್ನು ನೋಡುತ್ತಿದ್ದಳು ಓಹ್ ನನ್ನ ಪತಿ ಬರುತ್ತಾನೆ ಮತ್ತು ಆಹಾರದೊಂದಿಗೆ ಪತಿಗಾಗಿ ಕಾಯುತ್ತಿದ್ದಾನೆ ಏಕೆಂದರೆ ಅವನು ಹಸಿವಿನಿಂದ ಬಳಲುತ್ತಿದ್ದಾನೆ ಆದರೆ ಈಗ ಅವನು ಮಾತ್ರ ಗಂಡನು ಯಾವ ಸಮಯದಲ್ಲಿ ಬರುತ್ತಾನೆ ಎಂದು ಅವಳು ನೋಡುವುದಿಲ್ಲ ಆದ್ದರಿಂದ ನಿಸ್ಸಂಶಯವಾಗಿ ವ್ಯಕ್ತಿಯು ಹಿಂತಿರುಗಿ ಬಂದಾಗ ಅವನಿಗೆ ಆಹಾರ ಕೊಡಲು ಅವನೊಂದಿಗೆ ಯಾರೂ ಇಲ್ಲ ಎಂದು ಹೇಳುವುದಿಲ್ಲ ಆದ್ದರಿಂದ ನಿಸ್ಸಂಶಯವಾಗಿ ಒಬ್ಬ ವ್ಯಕ್ತಿಯು ನಾನು ನಿಮಗೆ ತಿಳಿದಿರುವಂತೆ ಹಿಂದಿರುಗಿದಾಗ ದಡದಿಂದ ಮತ್ತು ದಡಕ್ಕೆ ಹಿಂತಿರುಗಿದಾಗ ಮತ್ತು ಅವನು ಹಸಿದಿರುವಾಗ ಮತ್ತು ನಿಸ್ಸಂಶಯವಾಗಿ ಇದು ಕುಟುಂಬ ಸಂಬಂಧಗಳಲ್ಲಿ ಕೆಲವು ಪರಿಣಾಮಗಳನ್ನು ಉಂಟುಮಾಡುತ್ತದೆ ಬಹುಶಃ ಅವನು ಮನೆಗೆ ಹೋದಾಗ ಅವನು ನಿಮಗೆ ತಿಳಿದಿದೆ ಎಂದು ಹೇಳುತ್ತಾನೆ ನನ್ನ ಬಂಧಗಳು ಕುಟುಂಬ ಜಾಲವನ್ನು ಕ್ರಮೇಣ ದುರ್ಬಲಗೊಂಡಿವೆ ಎನ್ಜಿಒಗಳು ನಿಮಗೆ ಯಾವ ರೀತಿಯ ಮನೆ ಬೇಕು ಎಂದು ಅವರು ಕೇಳಿದಾಗ ಅವರು ನಮಗೆ ಇಟ್ಟಿಗೆ ಮತ್ತು ಕಾಂಕ್ರೀಟ್ ಮನೆ ಬೇಕು ಎಂದು ಹೇಳಿದರು ಏಕೆಂದರೆ ಹೆಚ್ಚಿನ ಪ್ರಭಾವವು ಹತ್ತಿರದ ನಗರ ಪ್ರದೇಶಗಳಿಂದ ಸಂಭವಿಸುತ್ತದೆ ಅದನ್ನೇ ಎನ್ಜಿಒಗಳು ನಿಖರವಾಗಿ ನೀಡಿವೆ ಆದರೆ ಈಗ ಸಮುದಾಯವು ಹಳೆಯ ಮನೆಯನ್ನು ಹೊಂದಿದ್ದರೆ ಉತ್ತಮ ಎಂದು ಅವರು ಅರಿತುಕೊಳ್ಳುತ್ತಿದ್ದಾರೆ ಏಕೆಂದರೆ ಅದು ನಿಮಗೆ ಹೆಚ್ಚು ತಿಳಿದಿದೆ ಉಷ್ಣವಾಗಿ ಅದು ಹೆಚ್ಚು ಆರಾಮದಾಯಕವಾಗಿದೆ ಮತ್ತು ಇಲ್ಲಿ ಸೂರ್ಯನು ತುಂಬಾ ಬಿಸಿಯಾಗಿದ್ದಾನೆ ಅಲ್ಲದೆ ಈಗ ಅಡಿಗೆಮನೆಗಳ ದೃಷ್ಟಿಕೋನ ಅವರು ಅಡುಗೆಮನೆಯಿಂದ ಹೊರಭಾಗಕ್ಕೆ ಆಹಾರವನ್ನು ಕೊಂಡೊಯ್ಯಬೇಕು ಮತ್ತು ಅವರ ಸಂಸ್ಕೃತಿಗಳಲ್ಲಿ ಆಹಾರವನ್ನು ನೋಡಬೇಕೆಂದು ಅವರು ಬಯಸುವುದಿಲ್ಲ ಈ ಹಿಂದೆ ಸುನಾಮಿಯಲ್ಲಿ ಮನೆ ಇದ್ದವರು ಮತ್ತು ಈಗ ಹಾನಿಗೊಳಗಾದವರು ಮತ್ತು ಈಗ ಸರ್ಕಾರಿ ಭೂಮಿಯನ್ನು ಪಡೆದು ಸರ್ಕಾರದಿಂದ ನಿರ್ಮಿಸಿದ ಜನರಿಗೆ ಮುಂದಿನ ಹತ್ತು ವರ್ಷಗಳವರೆಗೆ ಯಾವುದೇ ಪಟ್ಟಾ ಸಿಗುವುದಿಲ್ಲ ಎಂದು ನಾನು ನಿಮಗೆ ಹೇಳಿದ್ದೇನೆ ಆದರೆ ಈಗ ಮನೆ ಇಲ್ಲದ ಇತರ ಜನರು ಈಗ ಸ್ವಲ್ಪ ಹಣವನ್ನು ಹಾಕಲು ಸಾಧ್ಯವಾಯಿತು ಮತ್ತು ಅವರು ಹೊಸ ಮನೆಯನ್ನು ಪಡೆದರು ಆದ್ದರಿಂದ ಅವರು ಪಟ್ಟಾ ಪಡೆದರು ಆದ್ದರಿಂದ ಇದು ಅಧಿಕಾರಾವಧಿಯನ್ನು ಹೊಂದಿರುವ ನಡುವೆ ಸ್ವಲ್ಪ ವ್ಯತ್ಯಾಸಗಳನ್ನು ಸೃಷ್ಟಿಸಿದೆ ಎಂದರ್ಥ ಮತ್ತು ಭೂಮಿ ಮತ್ತು ಮನೆಯ ಮಾಲೀಕತ್ವದ ಭಾಗ ಏಕೆಂದರೆ ಅವರು ಈ ಮನೆಯನ್ನು ಮಾರಾಟ ಮಾಡಲು ಬಯಸಿದರೆ ಈಗ ಈ ಜನರು ಮಾರಾಟ ಮಾಡಲು ಸಾಧ್ಯವಿಲ್ಲ ಆದರೆ ಈ ಜನರು ಮಾರಾಟ ಮಾಡಬಹುದು ಆದ್ದರಿಂದ ಇದು ನಿರ್ವಹಣೆಯ ಅಂಶದ ಬಗ್ಗೆ ಮಾತನಾಡುವ ಮಾಲೀಕತ್ವದ ಕೆಲವು ಅರ್ಥವನ್ನು ಸೃಷ್ಟಿಸಿದೆ ಎಂದರ್ಥ ಆದ್ದರಿಂದ ಕುಟುಂಬ ಜಾಲಗಳ ಡೈನಾಮಿಕ್ಸ್ ಪತಿ ನಿಧನರಾದ ಕೆಲವು ಸಣ್ಣ ಕುಟುಂಬಗಳಿಗೆ ಕುಟುಂಬದಿಂದ ಕುಟುಂಬಕ್ಕೆ ಬಹಳ ಅವಲಂಬಿತವಾಗಿದೆ ಮತ್ತು ಅವನ ಏಕೈಕ ಆಸರೆ ಆದರೆ ಹೊಸ ಮನೆ ಹೊಂದಿದ್ದರೂ ಜೀವನೋಪಾಯದ ಸೌಲಭ್ಯವಿಲ್ಲ ಆದ್ದರಿಂದ ಮಹಿಳೆ ಕುಟುಂಬದ ಖರ್ಚುಗಳನ್ನು ನಡೆಸಲು ತಮ್ಮ ಮನೆಯ ಮುಂಭಾಗವನ್ನು ಸಣ್ಣ ಅಂಗಡಿಯಾಗಿ ವಿಸ್ತರಿಸಲು ಪ್ರಾರಂಭಿಸಿದ್ದಾರೆ ಅಂತೆಯೇ ಅಡಿಗೆಮನೆಗಳನ್ನು ವಿಸ್ತರಿಸಲಾಯಿತು ತರಂಗಂಬಾಡಿಯ ಎರಡನೇ ಪ್ರಕರಣದಲ್ಲಿ ಇದು ಮೂರು ಕ್ಲಸ್ಟರ್ಗಳು ಒಂದು ಡ್ಯಾನಿಶ್ ಕಾಲೋನಿ ಮತ್ತು ಮುಸ್ಲಿಮರು ವಸಾಹತುಪೂರ್ವ ಮನೆಗಳು ಮತ್ತು ಮೀನುಗಾರರ ಸಮಾಜ ಹೇಳೋಣ ಮತ್ತು ಇದು ರೇಣುಕಾದೇವಿ ದೇವಸ್ಥಾನ ಚೌಕ ಮತ್ತು ಇದು ಮೂಲತಃ ಪ್ರವಾಸೋದ್ಯಮ ಸರ್ಕ್ಯೂಟ್ ಇಲ್ಲಿ ಡ್ಯಾನ್ಸ್ಬರ್ಗ್ ಕೋಟೆ ಮತ್ತು ಪಟ್ಟಣ ಕೇಂದ್ರದ ಕಾರಣದಿಂದಾಗಿ ಇದು ಮುಂದುವರಿಯುತ್ತದೆ ಹಾಗಾಗಿ ಇದು ಹೆದ್ದಾರಿ ಮತ್ತು ಇದು ಹೀಗೆ ಹೋಗುತ್ತದೆ ಮತ್ತು ಇದು ಸುನಾಮಿ ಸಮಯದಲ್ಲಿ ಹಾನಿಗೊಳಗಾದ ಮಾಸಿಲಮಣಿ ನಾಧರ ದೇವಾಲಯವಾಗಿದೆ ಮತ್ತು ನಾವು ಸುನಾಮಿಯ ನಂತರ ನೆಟ್ವರ್ಕ್ ಅನ್ನು ನೋಡಿದರೆ ಅನೇಕ ಕುರಿಯಾಕೋಸ್ ವಾಸ್ತುಶಿಲ್ಪಿಗಳು ಮತ್ತು SIFFS ಏಜೆನ್ಸಿ ಈ ಮೀನುಗಾರರ ಮನೆಗಳ ಈ ಸ್ಥಳಾಂತರದಲ್ಲಿ ಕೆಲಸ ಮಾಡಿದ್ದಾರೆ ಅವರು ಈ ಭೂಮಿಯನ್ನು ಗುರುತಿಸಿದ್ದಾರೆ ಮತ್ತು ಹೆಚ್ಚಿನ ಭಾಗವಹಿಸುವಿಕೆಯ ವಿಧಾನದ ಸಂದರ್ಭದಲ್ಲಿ ಅವರು ವಸತಿಗಾಗಿ ಕೆಲಸ ಮಾಡಲು ಪ್ರಯತ್ನಿಸಿದರು ಆದ್ದರಿಂದ ಅವರು ಅದೇ ನೆರೆಹೊರೆಯವರನ್ನು ಒಂದೇ ಕ್ಲಸ್ಟರ್ನಲ್ಲಿ ಇರಿಸಲು ಕೆಲವು ಪ್ರಯತ್ನಗಳನ್ನು ಮಾಡಲು ಪ್ರಯತ್ನಿಸಿದರು ಮತ್ತು ನಾನು ಬೀದಿಗಳ ವಿವಿಧ ಪ್ರಕಾರಗಳನ್ನು ದಾಖಲಿಸಿದ್ದೇನೆ ವಸಾಹತಿನೊಳಗೆ ವಿವಿಧ ರೀತಿಯ ಸಂಪರ್ಕ ಮಾದರಿಗಳು ಮತ್ತು ಕಟ್ಟಡದ ವಿವರಗಳು ಮತ್ತು ಎಲ್ಲವೂ ಅಲ್ಲದೆ ಮಾನಸಿಕ ನಕ್ಷೆಗಳನ್ನು ತೆಗೆದುಕೊಂಡರು ನಿಮಗೆ ಗೊತ್ತಾ ಕೋವಲಂ ಜನರು ಸ್ಥಳಗಳನ್ನು ಹೇಗೆ ಕಲ್ಪಿಸಿಕೊಂಡರು ಮತ್ತು ಅರ್ಥಮಾಡಿಕೊಳ್ಳುತ್ತಾರೆ ಎಂಬುದರ ಮಾನಸಿಕ ನಕ್ಷೆಗಳನ್ನು ನಾನು ತೆಗೆದುಕೊಂಡಿದ್ದೇನೆ ಆದರೆ ತರಂಗಂಬಾಡಿಯಲ್ಲಿ ಅದು ಸಾಧ್ಯವಾಗಲಿಲ್ಲ ಏಕೆಂದರೆ ನಾನು ಅವರ ಮಾನಸಿಕ ನಕ್ಷೆಗಳನ್ನು ಬಿಡಿಸಲು ಕೆಲವು ಪೇಪರ್ಗಳನ್ನು ನೀಡಿದಾಗ ಅವರು ಸ್ವಲ್ಪ ಹಿಂಜರಿಯುತ್ತಾರೆ ನಂತರ ನಾನು ಏನು ಮಾಡಿದ್ದೇನೆಂದರೆ ನಾನು SIFF ಗಳು ಅಭಿವೃದ್ಧಿಪಡಿಸಿದ ನಕ್ಷೆಗಳನ್ನು ತೆಗೆದುಕೊಂಡೆ ಒಂದು ಸುನಾಮಿ ಮೊದಲು ಮತ್ತು ಎರಡನೆಯದು ಸುನಾಮಿಯ ನಂತರ ಇದು ಹೊಸದಾಗಿ ಸ್ಥಳಾಂತರಗೊಂಡ ಮನೆಗಳು ಇದು ರೇಣುಕಾ ದೇವಿ ದೇವಸ್ಥಾನ ಎಂದು ನಾನು ಹೇಳುತ್ತೇನೆ ಓಹ್ ಇದು ದೇವಸ್ಥಾನ ಇದು ನನ್ನ ಮನೆ ನಂತರ ನಾನು ಅವರನ್ನು ಎಲ್ಲರೂ ಎಲ್ಲಿಗೆ ಹೋಗುತ್ತಾರೆ ಎಂದು ಕೇಳಿದೆ ಆಗ ಅವನು ಹೇಳುತ್ತಾನೆ ನನ್ನ ಮನೆ ಹೀಗಿದೆ ನಾನು ನನ್ನ ಮಕ್ಕಳನ್ನು ಈ ವಸಾಹತುಶಾಹಿ ಪ್ರದೇಶದ ಕ್ರಿಶ್ಚಿಯನ್ನರ ಶಾಲೆಗೆ ಕರೆದೊಯ್ದು ಇಲ್ಲಿ ಐಸ್ ಕಾರ್ಖಾನೆಗೆ ಹೋಗುತ್ತೇನೆ ಮತ್ತು ನಂತರ ನಾನು ಮಾರುಕಟ್ಟೆಗೆ ಹೋಗಿ ನಾನು ಮೀನುಗಳನ್ನು ಮಾರಾಟ ಮಾಡುತ್ತೇನೆ ಆ ರೀತಿಯಲ್ಲಿ ಇದನ್ನು ರಾಜಕುಮಾರಿಯ ಬೀದಿ ಎಂದು ಕರೆಯಲಾಗುತ್ತದೆ ಆದರೆ ಸ್ಥಳಾಂತರಗೊಂಡ ಸಂದರ್ಭದಲ್ಲಿ ಇದು ನನ್ನ ಮನೆ ಮತ್ತು ನಂತರ ನಾನು ಹೆಗ್ಗುರುತನ್ನು ನೀಡುತ್ತೇನೆ ಎಂದು ಹೇಳಿದೆ ಇದು ಶಾಲೆಯಾಗಿದೆ ನಂತರ ನಾನು ಓಹ್ ಇದು ಶಾಲೆಯಾಗಿದೆ ನಂತರ ಅವರು ಹೌದು ನಾವು ಶಾಲೆಗೆ ಹೋಗುವುದು ಹೀಗೆ ಎಂದು ಹೇಳಿದರು ಇಲ್ಲಿಯೇ ಬಂದರಿಗೆ ಪ್ರಯಾಣ ಸಂದರ್ಶನಗಳಲ್ಲಿ ವಸಾಹತುಶಾಹಿ ಪೂರ್ವದಿಂದಲೂ ಅನೇಕ ಜನರು ನಾವು ಇಲ್ಲಿ ಸಂತೋಷವಾಗಿಲ್ಲ ಎಂದು ಹೇಳಲು ಪ್ರಾರಂಭಿಸಿದರು ಏಕೆಂದರೆ ನನ್ನ ಸ್ನೇಹಿತರು ಯಾರೂ ಉಳಿದಿಲ್ಲ ಮತ್ತು ನಾವು ಇಲ್ಲ ಇದು ಇಲ್ಲಿ ತುಂಬಾ ಬೇಸರವಾಗಿದೆ ಆದ್ದರಿಂದ ಅವರು ತಮ್ಮ ಮನೆಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದರು ಮತ್ತು ಅವರು ಕೆಲವು ಹತ್ತಿರದ ಪ್ರದೇಶಗಳಿಗೆ ಹಿಂತಿರುಗುತ್ತಿದ್ದಾರೆ ನಿಜವಾಗಿ ಏನೆಂದು ನನಗೆ ಅರ್ಥವಾಗಲಿಲ್ಲ ಏಕೆಂದರೆ ಇನ್ನೂ ಅದೇ ಹಳ್ಳಿಯಲ್ಲಿ ವಾಸಿಸುವ ಜನರು ಪರಸ್ಪರ ಏಕೆ ಸಂವಹನ ನಡೆಸುತ್ತಿಲ್ಲ ಈ ನಕ್ಷೆ ಅವರು ಏಕೆ ಇಲ್ಲ ಎಂದು ನನಗೆ ತೋರಿಸಿದೆ ಏಕೆಂದರೆ ಮೊದಲು ಇದು ಎಲ್ಲಾ ಮೂರು ಸಮುದಾಯಗಳನ್ನು ಸಂಪರ್ಕಿಸುವ ಏಕೈಕ ರಸ್ತೆಯಾಗಿದೆ ಆದರೆ ಈಗ ಅವರು ಪಟ್ಟಣದ ಹೊರವಲಯದಲ್ಲಿ ಮತ್ತು ಶಾಲೆಗೆ ಮಾತ್ರ ಹೋಗುತ್ತಿದ್ದಾರೆ ಎಂದರೆ ಅವರು ಇದರಿಂದ ನಡೆಯುತ್ತಿಲ್ಲ ಇದರರ್ಥ ಪಾದಚಾರಿ ಚಳುವಳಿಯು ಕೆಲವು ಸಂವಹನ ಅಂತರವನ್ನು ಸೃಷ್ಟಿಸಿದೆ ಮತ್ತು ಇದು ಕೆಲವು ಸಾಮಾಜಿಕ ನೆಟ್ವರ್ಕ್ಗಳನ್ನು ದುರ್ಬಲಗೊಳಿಸಲು ಪ್ರಾರಂಭಿಸಿದೆ ಮತ್ತು ನನ್ನ ಅಧ್ಯಯನದ ಸಮಯದಲ್ಲಿ ಪ್ರಕ್ರಿಯೆಯಲ್ಲಿದ್ದ ಲೈಟ್ಹೌಸ್ ಕೂಪನ್ ಆಗಿದೆ ಮತ್ತು ಅದು ದಲಿತರ 11 ದ್ವೀಪ ಹಳ್ಳಿಗಳು ಪುಲ್ಲಿಕಾಟ್ ಸರೋವರದ ಬಳಿಯ ದ್ವೀಪದಲ್ಲಿ ನೆಲೆಸಿದ್ದವು ಆದ್ದರಿಂದ ನಾನು ಪ್ರತಿದಿನ ದೋಣಿಯಲ್ಲಿ ಇಲ್ಲಿಂದ ಇಲ್ಲಿಗೆ ಪ್ರಯಾಣಿಸುತ್ತಿದ್ದೆ ಮತ್ತು ನಂತರ ನಾನು ಗುಂಪಿನಲ್ಲಿ ಸ್ವಲ್ಪ ಸಮಯ ಕಳೆಯುತ್ತಿದ್ದೆ ಗುಂಪುಗಳು ಮತ್ತು ಇಲ್ಲಿ ಅಂತಹ ವಿಷಯಗಳನ್ನು ಕೇಂದ್ರೀಕರಿಸುತ್ತಿದ್ದೆ ಅವರಿಗೆ ಸ್ಥಳಾಂತರದ ಆಯ್ಕೆಯನ್ನು ನೀಡಲಾಗಿದ್ದರೂ ಅವರು ಅದನ್ನು ಆರಿಸಿಕೊಳ್ಳಲಿಲ್ಲ ಅವರು ಸುಮ್ಮನೆ ಉಳಿದರು ಅವರು ಅಲ್ಲಿಯೇ ಇರಲು ಬಯಸಿದ್ದರು ಮತ್ತು ಅವರು ಇಟ್ಟಿಗೆ ಮತ್ತು ಕಾಂಕ್ರೀಟ್ ಮನೆಗಳಿಗೆ ಹೋಗಿದ್ದಾರೆ ಆದ್ದರಿಂದ ಇದು ಕಾಮೆಂಟ್ ಮಾಡಲು ತುಂಬಾ ಮುಂಚೆ ಆಗುತ್ತದೆ ಆದರೆ ನಂತರ ಆ ಎರಡು ಮೂರು ವರ್ಷಗಳಲ್ಲಿ ನಾವು ಪ್ರಚಂಡ ಪ್ರತಿಕ್ರಿಯೆಗಳನ್ನು ನೋಡಬಹುದಾದ ಎರಡು ಸಂಶೋಧನೆಗಳಿಂದ ಜನರು ವಿಸ್ತರಣೆಗಳನ್ನು ಮತ್ತು ನಂತರ ಅತಿಕ್ರಮಣಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರು ಅದೃಷ್ಟವಶಾತ್ ಈ ಇಬ್ಬರು ಜನರಿಗೆ ಲಾಟರಿ ವಿಧಾನದಲ್ಲಿ ಸಿಕ್ಕಿತು ಅವರಿಗೆ ಇಬ್ಬರು ಸಹೋದರರು ಪಕ್ಕದ ಮನೆಯನ್ನು ಪಡೆದರು ಆದ್ದರಿಂದ ಅವರು ಸೇರಿರುವ ಅರ್ಥವನ್ನು ಪ್ರತಿನಿಧಿಸಲು ಒಂದೇ ಛಾವಣಿಯನ್ನು ವಿಸ್ತರಿಸಿದರು ಜನರು ಹಿಂಬದಿಯಲ್ಲಿ ಅಡಿಗೆಮನೆಗಳನ್ನು ವಿಸ್ತರಿಸಲು ಪ್ರಾರಂಭಿಸಿದರು ಮತ್ತು ಅವರು ಸಾರ್ವಜನಿಕ ಸ್ಥಳಗಳನ್ನು ಹೊಂದಿಲ್ಲ ಅವರು ನೆರೆಹೊರೆಯ ಭೂಮಿಯನ್ನು ಅತಿಕ್ರಮಿಸಲು ಪ್ರಾರಂಭಿಸಿದರು ಮತ್ತು ಅವರು ಸಾಮಾಜಿಕೀಕರಣ ಪ್ರಕ್ರಿಯೆಗಾಗಿ ಕೆಲವು ಮಕ್ಕಳ ಚಟುವಟಿಕೆಗಳನ್ನು ನಡೆಸಲು ಪ್ರಾರಂಭಿಸಿದರು ಸುನಾಮಿಯಲ್ಲಿ ಪತಿಯನ್ನು ಕಳೆದುಕೊಂಡ ಮಹಿಳೆ ಅವರು ಮನೆ ಮುಂದೆ ಸಣ್ಣ ಅಂಗಡಿಯನ್ನು ಹೊಂದಿರುವ ಅಂಗಡಿಯಾಗಿ ವಿಸ್ತರಿಸಲು ಪ್ರಾರಂಭಿಸಿದರು ಇದು ಒಂದು ಪ್ರಮುಖ ವಿಷಯವಾಗಿದೆ ಹೊಸ ಮನೆಗಳಲ್ಲಿ ಶೌಚಾಲಯಗಳನ್ನು ಒದಗಿಸಲಾಗಿದ್ದು ಅವುಗಳನ್ನು ಪೂಜಾ ಕೋಣೆಗಳಾಗಿ ಪರಿವರ್ತಿಸಲಾಗಿದೆ ಸರಿ ಏಕೆಂದರೆ ವಾಸ್ತು ಪ್ರಕಾರ ಇದು ಇಲ್ಲಿಯೇ ಇರಬೇಕು ಎಂದು ಅವರು ನಂಬುತ್ತಾರೆ ಮತ್ತು ಅವರು ಶೌಚಾಲಯವನ್ನು ಹೊರಗೆ ತಳ್ಳುತ್ತಾರೆ ಆದ್ದರಿಂದ ಆ ರೀತಿಯಲ್ಲಿ ಕಟ್ಟಡದ ವಿನ್ಯಾಸದ ಮಟ್ಟವು ಸಮುದಾಯಕ್ಕೆ ಏನು ಬೇಕು ಎಂಬುದರ ಕುರಿತು ಚೆನ್ನಾಗಿ ಯೋಚಿಸಲಾಗಿಲ್ಲ ಹಾಗಾಗಿ ನಾನು ನಿಮಗೆ ಚಲನಚಿತ್ರವನ್ನು ತೋರಿಸುತ್ತೇನೆ ಮತ್ತು ಇದು ಕ್ಷೇತ್ರದಿಂದ ಕೆಲವು ಪ್ರತಿಕ್ರಿಯೆಗಳ ಬಗ್ಗೆ ಮಾತನಾಡುತ್ತದೆ ಆದ್ದರಿಂದ ಈ ರೀತಿಯ ವಿಪತ್ತಿನ ನಂತರದ ಅನುಭವಗಳಿಗೆ ಜನರು ಹೇಗೆ ಪ್ರತಿಕ್ರಿಯಿಸಿದ್ದಾರೆ ಎಂಬ ಕಲ್ಪನೆಯನ್ನು ನೀವು ಪಡೆಯುತ್ತೀರಿ ಈಗ ನೀವು ವೀಡಿಯೊವನ್ನು ನೋಡಿದ್ದೀರಿ ಮತ್ತು ಕುಟುಂಬದ ಅಂತರದ ಒಂದು ಸಣ್ಣ ಅಂಶವೂ ನಿಮಗೆ ಹೇಗೆ ಭ್ರಾತೃತ್ವ ಬಂಧುತ್ವ ಧರ್ಮ ಎಂದು ತಿಳಿದಿದೆ ಮತ್ತು ಈ ವಿಷಯಗಳು ಹೇಗೆ ಮುಖ್ಯವಾಗಿವೆ ಮತ್ತು ಜನರು ಹೇಗೆ ಬದಲಾವಣೆಗೆ ಹೊಂದಿಕೊಳ್ಳಲು ಪ್ರಾರಂಭಿಸಿದರು ದುರಂತದ ಬದಲಾವಣೆಯ ಕಲ್ಪನೆಯನ್ನು ನೀವು ಈಗ ಪಡೆಯಬಹುದು ನಾನು ಎಂಟು ವರ್ಷಗಳ ನಂತರ ಮತ್ತೆ ಅದೇ ಸೈಟ್ಗೆ ಭೇಟಿ ನೀಡಿದ್ದೇನೆ ನನ್ನ ಸಂಶೋಧನೆಯನ್ನು ನಾನು ಮುಗಿಸಿದೆ ನಾನು ಇನ್ನೂ ಈ ಸ್ಥಳಗಳಿಗೆ ಹೇಗೆ ಭೇಟಿ ನೀಡಿದ್ದೇನೆ ಆರಂಭದಲ್ಲಿ ಅವರಿಗೆ ಈ ಮನೆಗಳನ್ನು ನೀಡಲಾಯಿತು ಆದರೆ ಈಗ ಈ ಕೋವಲಂನಲ್ಲಿ ಅದೇ ಮನೆಗಳನ್ನು ಮಾರ್ಪಡಿಸಲಾಗಿದೆ ಹಿಂದಿನ ಹೊಸ ವಸತಿ ಕ್ಲಸ್ಟರ್ಗಳಲ್ಲಿ ಅವರು ಹತ್ತಿರದಲ್ಲಿ ಚರ್ಚ್ ಅಥವಾ ಕೆಲವು ಧಾರ್ಮಿಕ ಕಟ್ಟಡಗಳನ್ನು ಹೊಂದಿರಲಿಲ್ಲ ಆದ್ದರಿಂದ ಅವರು ಸಾರ್ವಜನಿಕ ಸ್ಥಳವನ್ನು ಪ್ರತಿನಿಧಿಸಲು ಮತ್ತು ಅದೇ ಮಾದರಿಯಲ್ಲಿ ಮತ್ತು ಅದೇ ಬಣ್ಣದಲ್ಲಿ ಚರ್ಚ್ ಬೆಲ್ ಟವರ್ ಅನ್ನು ನಿರ್ಮಿಸಲು ಪ್ರಾರಂಭಿಸಿದರು ಆದ್ದರಿಂದ ಇಲ್ಲಿ ವಾಸ್ತುಶಿಲ್ಪದ ಶೈಲಿಯು ಪ್ರತಿಫಲಿಸುತ್ತದೆ ಅವರು ಮತ್ತೆ ದಕ್ಷಿಣ ಭಾರತದ ಸಾಂಪ್ರದಾಯಿಕ ಅಂಶಗಳನ್ನು ಅದರ ಮೇಲೆ ಹೆಂಚಿನ ಛಾವಣಿಯೊಂದಿಗೆ ಮತ್ತು ಸಣ್ಣ ಪೋರ್ಟಿಕೊದೊಂದಿಗೆ ಮರಳಿ ತಂದರು ಮತ್ತು ಬಣ್ಣಗಳು ಗಾಢವಾದ ಬಣ್ಣಗಳು ಮತ್ತು ವಯಸ್ಸಾದವರಿಗೆ ಬಫರ್ ಸ್ಥಳಗಳ ನಡುವೆ ಉಳಿದಿರುವ ಜಾಗದಲ್ಲಿ ಅವರು ನಿವ್ವಳದಿಂದ ಮುಚ್ಚಿದರು ಮತ್ತು ಅವರು ಕೆಲವು ಸಣ್ಣ ಪ್ರಾರ್ಥನಾ ಕೊಠಡಿಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರು ಹೀಗಾಗಿ ಜನರು ಬದಲಾವಣೆಗೆ ಹೊಂದಿಕೊಳ್ಳಲು ಪ್ರಾರಂಭಿಸಿದರು ಆದ್ದರಿಂದ ಈ ಬದಲಾವಣೆಯ ಪ್ರಕ್ರಿಯೆಯನ್ನು ಒಬ್ಬರು ಅರ್ಥಮಾಡಿಕೊಳ್ಳಬೇಕಾದರೆ ಅದನ್ನು ನಾವು ಒಂದು ವರ್ಷದ ಕೆಲಸ ಅಥವಾ ಎರಡು ವರ್ಷಗಳ ಕೆಲಸದಿಂದ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂದರೆ ಕನಿಷ್ಠ ಎಂಟು ವರ್ಷಗಳ ನಂತರ ನಾನು ಇಲ್ಲಿ ನೋಡಬಹುದು ನಾನು ಭೇಟಿ ನೀಡಿದಾಗ ನಾನು ಅದ್ಭುತ ಬದಲಾವಣೆಯನ್ನು ನೋಡಬಹುದು ಆದ್ದರಿಂದ ಇಲ್ಲಿ ಕೋರ್ ವಾಸಸ್ಥಳದ ಪರಿಕಲ್ಪನೆಯು ಏಕೆ ವಿಫಲವಾಗಿದೆ ಎಂಬ ಮೂಲಭೂತ ವಿಷಯದ ಕುರಿತು ನಾವು ತೀರ್ಮಾನಿಸುತ್ತಿದ್ದೇವೆ ಮೊದಲನೆಯದು ಏಕರೂಪದ ಮತ್ತು ಪ್ರಮಾಣಿತ ರೂಪಗಳು ಇದು ಸ್ವೀಕಾರಾರ್ಹವಲ್ಲದ ಅನೇಕ ಸಂದರ್ಭಗಳಲ್ಲಿ ಏಕೆಂದರೆ ಇದು ಕುಟುಂಬದ ನೆಟ್ವರ್ಕ್ಗಳನ್ನು ಆಧರಿಸಿದೆ ಕುಟುಂಬದ ಗಾತ್ರ ಕುಟುಂಬದ ರಚನೆಗಳು ವೈಯಕ್ತಿಕ ಮತ್ತು ಸಾಮೂಹಿಕ ಅಗತ್ಯಗಳು ಬದಲಾಗುತ್ತವೆ ದುರಂತದ ಮೊದಲು ಮತ್ತು ದುರಂತದ ನಂತರ ಪತಿ ಸುನಾಮಿ ಸಮಯದಲ್ಲಿ ನಿಧನರಾದರು ಮತ್ತು ನಂತರ ಹೆಂಡತಿ ಮತ್ತು ಮಕ್ಕಳು ನಿರಾಶ್ರಿತ ಮತ್ತು ಜೀವನೋಪಾಯ ಇಲ್ಲದವರಾಗುತ್ತಾರೆ ಆದ್ದರಿಂದ ಅದರೊಂದಿಗೆ ಏನು ಮಾಡಬೇಕು ಆದ್ದರಿಂದ ಕುಟುಂಬದ ಕ್ರಿಯಾತ್ಮಕ ಅಂಶ ಮತ್ತು ಅವನ ಸ್ನೇಹ ಮತ್ತು ಜಾಲವನ್ನು ನೋಡಬೇಕು ಆ ವೀಡಿಯೋದಲ್ಲಿರುವ ಮಹಿಳೆಯನ್ನು ಊಹಿಸಿಕೊಳ್ಳಿ ಆಕೆಯ ಅತ್ತೆಗೆ ತನ್ನ ಮನೆಯ ಪಕ್ಕದಲ್ಲಿ ಮನೆಯನ್ನು ನೀಡಿದ್ದರೆ ಅವಳು ಅಂಗಡಿಯನ್ನು ನಡೆಸುವಾಗ ತನ್ನ ಮಕ್ಕಳನ್ನು ನೋಡಿಕೊಳ್ಳಲು ಸ್ವಲ್ಪ ಬೆಂಬಲವನ್ನು ಪಡೆಯುತ್ತಿದ್ದಳು ಆದ್ದರಿಂದ ಆ ರೀತಿಯಲ್ಲಿ ಇವುಗಳು ಅತ್ಯಂತ ಸೂಕ್ಷ್ಮ ಮಟ್ಟದ ನಿರ್ವಹಣಾ ಸಮಸ್ಯೆಗಳಾಗಿದ್ದು ಒಬ್ಬರು ಅದನ್ನು ನೋಡಬೇಕು ಪ್ರಮುಖ ವಾಸಸ್ಥಾನದ ಅಂಶಗಳ ವಿನ್ಯಾಸವು ಧಾರ್ಮಿಕ ನಂಬಿಕೆಗಳು ಮತ್ತು ಪದ್ಧತಿಗಳನ್ನು ಸಾಕಷ್ಟು ತಿಳಿಸಲಿಲ್ಲ ಪೂಜಾ ಕೊಠಡಿಗಳು ಧಾರ್ಮಿಕ ಕಟ್ಟಡಗಳನ್ನು ಅವರು ಹೇಗೆ ಮಾರ್ಪಡಿಸಿದ್ದಾರೆ ದೃಷ್ಟಿಕೋನದ ಸ್ಥಳ ಮತ್ತು ಅದು ನಿವಾಸಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ನೀವು ನೋಡಬಹುದು ನಾವು ಸ್ಥಳದ ಕುರಿತು ಮಾತನಾಡುವಾಗ ಇದು ಮ್ಯಾಕ್ರೋ ಮಟ್ಟದ ವಿನ್ಯಾಸದಲ್ಲಿ ವಸಾಹತು ಎರಡನ್ನೂ ಮಾತನಾಡುತ್ತದೆ ಮತ್ತು ವಾಸಸ್ಥಳದ ಸ್ಥಳವು ಬ್ಲಾಕ್ ಮತ್ತು ಕಥಾವಸ್ತುವಿನೊಳಗಿನ ದೃಷ್ಟಿಕೋನವಾಗಿದೆ ಆಧುನಿಕ ವಸ್ತುಗಳ ಬಳಕೆಯು ಅವುಗಳ ಉಷ್ಣ ಸೌಕರ್ಯಗಳು ಮತ್ತು ದೀರ್ಘಾವಧಿಯ ನಿರ್ವಹಣೆಯ ಮೇಲೆ ಪ್ರಭಾವ ಬೀರಿತು ಇಲ್ಲಿ ನಗರ ವಿನ್ಯಾಸದ ಸಮಸ್ಯೆಗಳು ಮುಂಭಾಗಗಳು ಮತ್ತು ಹಿಂಭಾಗಗಳ ಬಗ್ಗೆ ಮಾತನಾಡುತ್ತವೆ ಇದು ವಿನ್ಯಾಸಕರು ಮತ್ತು ಗೌಪ್ಯತೆಯ ಪ್ರಜ್ಞೆಯಿಂದ ಹೇಗೆ ಸಾಕಷ್ಟು ಯೋಚಿಸಿಲ್ಲ ಎಂದು ನಿಮಗೆ ತಿಳಿದಿದೆ ಅಲ್ಲದೆ ಕೆಲವು ಸಾಮಾನ್ಯ ಅಭಿವೃದ್ಧಿ ಸಮಸ್ಯೆಗಳಿವೆ ಈ ವಿಪತ್ತಿನ ಪೂರ್ವ ಮತ್ತು ನಂತರದ ವಿಧಾನಗಳು ಅವು ಸ್ಥಳದಿಂದ ಸ್ಥಳಕ್ಕೆ ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಸಾಂಸ್ಕೃತಿಕ ಸೆಟಪ್ ಆಧಾರದ ಮೇಲೆ ಬದಲಾಗುತ್ತವೆ ಚರ್ಚ್ನಲ್ಲಿ ಅವರು ಅದನ್ನು ಸ್ಥಾಪಿಸಿದ ಸರ್ಕಾರಿ ನೆಲೆಯಲ್ಲಿ ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ NGO ಬೇಸ್ನಲ್ಲಿ ಅದು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈ ಎಲ್ಲಾ ಅಭಿವೃದ್ಧಿ ಗುಂಪುಗಳಿಗೆ ಸಾಂಸ್ಕೃತಿಕ ಅಂಶವನ್ನು ಪರಿಹರಿಸಲು ಯಾವಾಗಲೂ ತೊಂದರೆ ಇರುತ್ತದೆ ಆದ್ದರಿಂದ ಒಂದು ಸಾಮಾನ್ಯ ಕ್ರಮಶಾಸ್ತ್ರೀಯ ವಿಧಾನವನ್ನು ಸ್ಥಾಪಿಸುವುದು ತುಂಬಾ ಕಷ್ಟಕರವಾಗಿದೆ ಏಕೆಂದರೆ ಅಭಿವೃದ್ಧಿಯು ಸಂಸ್ಕೃತಿ ನಿರ್ದಿಷ್ಟವಾಗಿದೆ ಕಟ್ಟಡ ವಿನ್ಯಾಸ ಮತ್ತು ಯೋಜನಾ ಮಾರ್ಗಸೂಚಿಗಳು ಸಾಂಪ್ರದಾಯಿಕ ವಸಾಹತುಗಳ ಸಾಂಸ್ಕೃತಿಕ ಅಗತ್ಯಗಳನ್ನು ಸಮರ್ಪಕವಾಗಿ ಪರಿಹರಿಸುವುದಿಲ್ಲ ಅಲ್ಲದೆ ನೆರೆಹೊರೆಯ ಪರಿಕಲ್ಪನೆಯನ್ನು ಸರಿಯಾಗಿ ತಿಳಿಸಲಾಗಿಲ್ಲ ಏಕೆಂದರೆ ನಾವು ನಿಮ್ಮ ಕೆಲವು ನೆರೆಹೊರೆಯವರ ಸಂಗಡ 30 ವರ್ಷಗಳ ಕಾಲ ವಾಸಿಸುತ್ತಿದ್ದೆವು ಮತ್ತು ಇದ್ದಕ್ಕಿದ್ದಂತೆ ನಿಮ್ಮನ್ನು ಎಲ್ಲೋ ನಿಯೋಜಿಸಲಾಗಿದೆ ಎಂದು ಊಹಿಸಿ ಆದ್ದರಿಂದ ಪರಸ್ಪರ ಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಬೇಕು ಅಲ್ಲಿ ಭಾಗವಹಿಸುವ ವಿಧಾನಗಳು ಚೆನ್ನಾಗಿ ಪ್ರೋತ್ಸಾಹಿಸಲ್ಪಡುತ್ತವೆ ಮತ್ತು ಸ್ಥಳೀಯ ಜ್ಞಾನವನ್ನು ಪ್ರವೇಶಿಸಲು ಅಸಮರ್ಥತೆ ಇದೆ ಏಕೆಂದರೆ ಇದು ಅಭಿವೃದ್ಧಿಯ ಒಂದು ಗ್ರಹಿಕೆಯಾಗಿದೆ ಏಕೆಂದರೆ ವಿದೇಶಿ ಏಜೆನ್ಸಿಗಳು ಈ ಜನರಿಗೆ ಏನೂ ತಿಳಿದಿಲ್ಲ ಎಂದು ಅವರು ಭಾವಿಸುತ್ತಾರೆ ಆ ಸಂಪನ್ಮೂಲಗಳನ್ನು ಟ್ಯಾಪ್ ಮಾಡಲು ಅಗತ್ಯವಿರುವ ಅನೇಕ ವಿಷಯಗಳನ್ನು ಅವರು ತಿಳಿದಿದ್ದಾರೆ ಅಡೆತಡೆಗಳು ಇಲ್ಲಿಯೇ ಅಗತ್ಯಗಳನ್ನು ತಿಳಿಸುವಲ್ಲಿ ಅಡೆತಡೆಗಳನ್ನು ಉಂಟುಮಾಡುತ್ತದೆ ಮತ್ತು ಭೂ ಬಳಕೆ ಮತ್ತು ಮಾಲೀಕತ್ವ ಮತ್ತು ಅಧಿಕಾರಾವಧಿಯಲ್ಲಿನ ಬದಲಾವಣೆಗಳನ್ನು ನಿಮ್ಮೊಂದಿಗೆ ಚರ್ಚಿಸಬೇಕು ಆದ್ದರಿಂದ ಇದು ಒಂದು ರೀತಿಯ ಸಂಕ್ಷಿಪ್ತ ರೇಖಾಚಿತ್ರವಾಗಿದ್ದು ಪರಿಣಾಮಗಳು ಯಾವುವು ಮತ್ತು ಈ ಪರಿಣಾಮಗಳಿಗೆ ಕಾರಣಗಳು ಯಾವುವು ಮತ್ತು ಈ ನಿರ್ಮಿತ ಪರಿಸರವನ್ನು ಅವು ಹೇಗೆ ರೂಪಿಸುತ್ತವೆ ಎಂದು ಹೇಳುವುದು ಆದ್ದರಿಂದ ಈ ಸಂಶೋಧನೆಯು ಪುನರ್ನಿರ್ಮಾಣ ಪ್ರಕ್ರಿಯೆಯನ್ನು ಎರಡು ರೀತಿಯಲ್ಲಿ ಚರ್ಚಿಸಿದೆ ಒಂದು ಧನಾತ್ಮಕವಾದ ರೀತಿಯಲ್ಲಿ ಒಂದು ಸಾಧನವಾಗಿದೆ ಅಲ್ಲಿ ಭೌತಿಕ ಅಂತರಗಳು ಹೆಚ್ಚಾಗಿದ್ದವು ಕೆಲವು ಚಟುವಟಿಕೆಗಳು ಇನ್ನು ಮುಂದೆ ಸಾಧ್ಯವಾಗುವುದಿಲ್ಲ ಮತ್ತು ನಂತರ ಕುಟುಂಬ ಮತ್ತು ಸಮುದಾಯವು ನರಳುತ್ತದೆ ಆದರೆ ಅಭಿವೃದ್ಧಿ ಏಜೆನ್ಸಿಗಳು ದುರ್ಬಲತೆಯ ಚರ್ಚೆಯಲ್ಲಿ ಹೆಚ್ಚಾಗಿ ತಾತ್ಕಾಲಿಕ ಮಟ್ಟದಲ್ಲಿ ವಾದ್ಯಗಳ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತವೆ ನೇರ ಸಂಬಂಧಗಳಿಂದ ಆಡಳಿತ ಏಜೆನ್ಸಿಗಳೊಂದಿಗೆ ಚಲಿಸುವುದು ಹೆಚ್ಚು ಆದರೆ ಎರಡನೆಯ ದೃಷ್ಟಿಕೋನವು ಸಾಂಸ್ಕೃತಿಕ ಮಾನವಶಾಸ್ತ್ರದಿಂದ ಚರ್ಚಿಸಲಾಗಿದೆ ಇದು ಅಭ್ಯಾಸ ಮತ್ತು ಆವಾಸಸ್ಥಾನದ ನಡುವಿನ ಸಂಬಂಧವನ್ನು ನಿರ್ಧರಿಸುವ ಅಭ್ಯಾಸದ ಪರಿಕಲ್ಪನೆಗಳ ಬಗ್ಗೆ ಮಾತನಾಡುತ್ತದೆ ಮತ್ತು ಈ ಸಂಪೂರ್ಣ ಪ್ರಕ್ರಿಯೆಯು ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಗಳ ಆಧಾರದ ಮೇಲೆ ವಿಭಿನ್ನ ಪ್ರತಿಕ್ರಿಯೆಗಳ ಅಡಿಯಲ್ಲಿ ಹೇಗಾದರೂ ಅನಿವಾರ್ಯವಾಗಿ ಬದಲಾಗಿದೆ ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ಬೆದರಿಕೆ ಇದೆ ಎಂದು ನಾವು ಗಮನಿಸಬಹುದು ಮತ್ತು ಅಂತಹ ರೀತಿಯ ದುರಂತ ಬದಲಾವಣೆಗಳು ದುರ್ಬಲತೆಯನ್ನು ಹೆಚ್ಚಿಸಲು ಕಾರಣವಾಗಿವೆ ಆದರೆ ನಾವು ಕೆಲವು ಸಂದರ್ಭಗಳಲ್ಲಿ ದೀರ್ಘಾವಧಿಯ ಹೊಂದಾಣಿಕೆಯನ್ನು ನೋಡಿದಾಗ ನಾವು ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ನೋಡಿದ್ದೇವೆ ಆದ್ದರಿಂದ ಈ ಸಂಪೂರ್ಣ ಅವಲೋಕನವು ನಂತರದ ರಚನಾತ್ಮಕತೆಗೆ ಧನಾತ್ಮಕವಾದ ವಿಧಾನದಿಂದ ಬೆಳೆಯುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ ಭೌತಿಕ ಪ್ರಾದೇಶಿಕ ಕ್ಷೇತ್ರಕ್ಕಾಗಿ ಕಾರ್ಯನಿರ್ವಹಿಸುವ ಸಾಮಾಜಿಕ ರಚನೆಯನ್ನು ನೋಡುತ್ತದೆ ಮತ್ತು ಇಲ್ಲಿ ಪ್ರತಿಕ್ರಿಯಾಶೀಲ ಪರಿಸರದ ಸಿದ್ಧಾಂತವು ವಿಶೇಷವಾಗಿ ಬೆಂಟ್ಲಿಯBentley's ಕೆಲಸ ಆಗಿದೆ ಇದು ವಾಸ್ತವಿಕವಾಗಿ ಪ್ರಾದೇಶಿಕ ಅಂಶಗಳನ್ನು ಕೆರಳಿಸಲು ಕೆಲಸ ಮಾಡಿದೆ ಮತ್ತು ಆದಾಯ ಮತ್ತು ಜೀವನೋಪಾಯದ ಸಮಸ್ಯೆಗಳಿಗೆ ಬೆಂಬಲ ಅಥವಾ ಇಲ್ಲದಿದ್ದರೂ ವಿನ್ಯಾಸವನ್ನು ಸಾಧನವಾಗಿ ಮತ್ತು ಕ್ರಿಯಾತ್ಮಕವಾಗಿ ನೋಡಲಾಗುತ್ತದೆ ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಬಂಧಿತ ವಿಭಿನ್ನ ಪ್ರದರ್ಶನಗಳನ್ನು ಬೆಂಬಲಿಸುವ ಸಾಮಾಜಿಕ ಪ್ರಾದೇಶಿಕ ರಚನೆ ಎಂದು ಅರ್ಥೈಸಿಕೊಳ್ಳಬಹುದು ಅದು ಕುಟುಂಬ ಧರ್ಮ ರಾಜಕೀಯ ಸಾಮಾಜಿಕ ಮತ್ತು ನೆರೆಹೊರೆಯ ಸಂವಾದಗಳಾಗಿರಬಹುದು ಆದ್ದರಿಂದ ನಾವು ಸಿದ್ಧಾಂತವನ್ನು ಮರಳಿ ತರುತ್ತೇವೆ ಆದ್ದರಿಂದ ಈ ಅಧ್ಯಯನಗಳ ಮೂಲಕ ಹೊರಬಂದ ಕೆಲವು ಶಿಫಾರಸುಗಳ ಸಾರಾಂಶವೆಂದರೆ ನಾವು ಮೂಲ ಮಟ್ಟದ ಆಡಳಿತವನ್ನು ಹೇಗೆ ಸಶಕ್ತಗೊಳಿಸಬಹುದು ಎಂಬುದಾಗಿ ಇಲ್ಲಿ ಭಾಗವಹಿಸುವ ಹಂತದ ವಿಧಾನಗಳು ಹೆಚ್ಚು ಮುಖ್ಯವಾಗಿವೆ ಮತ್ತು ಸ್ಥಳೀಯ ಆಡಳಿತ ಮಂಡಳಿಗಳ ಸೂಕ್ತ ತರಬೇತಿ ಮತ್ತು ಅರಿವು ಕೆಳ ಹಂತದ ವಿಧಾನಗಳಲ್ಲಿ ನಾವು ಹೇಗೆ ತರಬೇತಿ ನೀಡಬಹುದು ಚಲನಚಿತ್ರ ಮತ್ತು ಮಾಧ್ಯಮ ಸಂವಹನ ವಿಧಾನಗಳನ್ನು ಪ್ರೋತ್ಸಾಹಿಸಬೇಕು ಏಕೆಂದರೆ ಅವರು ಜನರಿಗೆ ಏನು ದಾಖಲಿಸಿದ್ದಾರೆ ಎಂಬುದನ್ನು ಪ್ರದರ್ಶಿಸುವ ಅಗತ್ಯವಿದೆ ಎಂದು ನಿಮಗೆ ತಿಳಿದಿದೆ ಏಕೆಂದರೆ ಇಲ್ಲಿ ಚಲನಚಿತ್ರವು ಒಂದು ಮಾರ್ಗವಾಗಿದೆ ಎಂದು ಒಬ್ಬರು ಯೋಚಿಸಬಹುದು ಅಸ್ತಿತ್ವದಲ್ಲಿರುವ ದಾಖಲೆಗಳು ಏಕೆಂದರೆ ನಾನು ನನ್ನ ಸಂಶೋಧನೆಯನ್ನು ಪ್ರಾರಂಭಿಸಿದಾಗ ನನಗೆ ನಕ್ಷೆಯಲ್ಲಿ ಹುಡುಕಲಾಗಲಿಲ್ಲ ಅಸ್ತಿತ್ವದಲ್ಲಿರುವ ವಸಾಹತುಗಳು ಅಭಿವೃದ್ಧಿ ಸಮಸ್ಯೆಗಳು ಮತ್ತು ಯಾವ ರೀತಿಯ ಪ್ರಾದೇಶಿಕ ರೂಪಾಂತರಗಳು ಸಂಭವಿಸಿವೆ ಹಾಗಾಗಿ ಇಲ್ಲಿ ಈಗ GIS ನಂತಹ ತಂತ್ರಜ್ಞಾನಗಳು ಮತ್ತು ಇತರ ಹಲವು ಹೊಸ ಉಪಕರಣಗಳು ಮಾರುಕಟ್ಟೆಯಲ್ಲಿ ಬಂದಿವೆ ಆದ್ದರಿಂದ ಒಬ್ಬರು ಸುಲಭವಾಗಿ ಅಳವಡಿಸಿಕೊಳ್ಳಬಹುದು ಮತ್ತು ಅದನ್ನು ಸಮುದಾಯಗಳಿಗೆ ತಿಳಿಸಬೇಕು ಆದ್ದರಿಂದ ನೀವು ವಿಜ್ಞಾನ ಮತ್ತು ಸಮಾಜವನ್ನು ಒಟ್ಟಿಗೆ ತರಬೇಕು ಮಾಧ್ಯಮಿಕ ಶಾಲೆಗಳು ಮತ್ತು ಇತರ ಶಾಲೆಗಳ ಪಠ್ಯಕ್ರಮದಲ್ಲಿ ವಿಪತ್ತು ನಿರ್ವಹಣಾ ಪಾಠಗಳನ್ನು ಅಳವಡಿಸುವುದು ನಿರ್ಮಿತ ಪರಿಸರದೊಂದಿಗೆ ವ್ಯವಹರಿಸುವುದು ಆದ್ದರಿಂದ ವಿಪತ್ತಿನ ಸಮಯದಲ್ಲಿ ಮಾತ್ರ ಒಬ್ಬರು ಅದನ್ನು ನೋಡಬೇಕಾಗಿಲ್ಲ ಸಾಮರ್ಥ್ಯಗಳನ್ನು ಹೇಗೆ ಹೆಚ್ಚಿಸಬಹುದು ಎಂಬುದು ದೀರ್ಘಾವಧಿಯ ವಿಧಾನ ಆಗಿದೆ ಸ್ಥಳೀಯ ಮತ್ತು ಪ್ರಾದೇಶಿಕ ಕಾಳಜಿಯೊಂದಿಗೆ ಕಟ್ಟಡ ಮತ್ತು ಯೋಜನಾ ನಿಯಮಗಳ ಅಭಿವೃದ್ಧಿ ನೀವು ಈಗ ಸಂಪೂರ್ಣ ಕೆಲಸದ ಕಲ್ಪನೆಯನ್ನು ಪಡೆದುಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಸಹಜವಾಗಿ ಇದು ತುಂಬಾ ಹಳೆಯ ಕೆಲಸ ಆದರೆ ನಂತರ ನಾವು ನನ್ನ ಮುಂದಿನ ಕೆಲಸದ ಬಗ್ಗೆಯೂ ಚರ್ಚಿಸುತ್ತೇವೆ ಮತ್ತು ಇವುಗಳು ಕೆಲವು ಉಲ್ಲೇಖಗಳಾಗಿವೆ ಮತ್ತು ತುಂಬಾ ಧನ್ಯವಾದಗಳು